ವಿದ್ಯುತ್ ಹರಿವಿನ ಅಧ್ಯಯನ ಮುಂದುವರಿದ ಭಾಗ ಮುಂದಿನದು ವೇಗವಾಗಿ ನಿಷ್ಕ್ರಿಯಗೊಳಿಸಿದ ವಿದ್ಯುತ್ ಹರಿವು ಇಲ್ಲಿ ಈಗ ಸಂಖ್ಯಾತ್ಮಕಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ ಆದರೆ ಇದು ಏನು ಎಂದು ನಾವು ನಿಮಗೆ ಹೇಳುತ್ತೇವೆ ಈಗ ವಿವರಿಸಿದ 𝐽1 ನ ಕರ್ಣೀಯ ಅಂಶಗಳು ಸಮೀಕರಣ 57ರಲ್ಲಿ ಇದೆ ಇದನ್ನು ∂Pi∂δik1n|Vi||Vk‖Yik| ik ik |Vi|2 |Yii|ii ಎಂದು ಬರೆಯಬಹುದು ಇದು ಸಮೀಕರಣ 57 ಆದ್ದರಿಂದ ನೀವು ಏನು ಮಾಡಬಹುದೆಂದರೆ ∂Pi∂δik1k≠1n|Vi||Vk‖Yik|ik ik ಇದು ಕರ್ಣೀಯ ಅಂಶ ಆದ್ದರಿಂದ ಅದರೊಂದಿಗೆ ಏನು ಮಾಡಬಹುದು ಎಂದರೆ |Vi|2 |Yii| ii ಮೈನಸ್ ಮತ್ತೆ |Vi|2 |Yii| ii ಅನ್ನು ಕಳೆಯಿರಿ ನೀವು ಹಾಗೆ ಮಾಡಿದರೆ ಈ ಪದವನ್ನು ನೀವು k≠iನಂತಹ ಸಂಕಲನಕ್ಕೆ ತರಬಹುದು ಅದರಿಂದ ತೆಗೆದರೆ ki ith ಪದವಾಗಿದ್ದು ಉದಾಹರಣೆಗೆ ಯಾವಾಗ ki ಆಗ |Vi|2 |Yii| ii ಆಗಿರುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಈ ಪದವನ್ನು ಇಲ್ಲಿಗೆ ತರಲಾಗುವುದು ಅದರ ಅರ್ಥ ಇದನ್ನು ಎಂದೂ ಬರೆಯಬಹುದು ನಂತರ ಕಳೆದರೆ ಇದು ಪ್ರತ್ಯೇಕ ಪದ |Vi|2 |Yii|ii ಆಗಿರುತ್ತದೆ ಆದರೆ k≠1ಅನ್ನು ಈಗ ತೆಗೆದುಹಾಕಲಾಗಿದೆ ಏಕೆಂದರೆ ಈ ಪದವನ್ನು ಸಂಕಲನಕ್ಕೆ ಸರಿಯಾಗಿ ತರಲಾಗಿದೆ ಹಾಗಾಗಿ ನಿಷ್ಕ್ರಿಯಗೊಳಿಸಿದವಿಷಯದ ಬಗ್ಗೆ ಈ ಕೆಳಗೆ ತೋರಿಸಿದಂತೆ ಹೀಗೂ ಬರೆಯಬಹುದು ∂Pi∂δik1n|Vi||Vk‖Yik|ik ik |Vi|2 |Yii| ii ಇದು ಸಮೀಕರಣ 65 ಆಗಿದೆ Now using equation 65 and 51 right in equation 51 that equation 51 Qi k1nViVkYikik ik So that expression this expression actually you put Qi k1nViVkYikik ik So this term is written as Pii Qi Vi2Yiiii this way you can write ಈಗ 65 ಮತ್ತು 51 ಸಮೀಕರಣವನ್ನು ಬಳಸುವುದು ಸಮೀಕರಣ 51 ರಲ್ಲಿ Qi k1n|Vi||Vk‖Yik|ik ik ಇದು ಸಮೀಕರಣ 51 ಆದ್ದರಿಂದ ವಾಸ್ತವವಾಗಿ ನೀವು Qi k1n|Vi||Vk‖Yik|ik ik ಇದನ್ನು ಈ ಸೂತ್ರೀಕರಣದಲ್ಲಿ ಹಾಕಿದಾಗ ಈ ಪದವನ್ನು ∂Pi∂δi |Vi|2 |Yii|ii ಈ ರೀತಿಯಲ್ಲಿ ಬರೆಯಬಹುದು ಅಥವಾ ಮುಂದಿನದು |Yii|sin iiBii ನಾವು ಒಮ್ಮೆ ಒಡಂಬಡಿಕೆಯನ್ನು ತೆಗೆದುಕೊಂಡಿದ್ದೇವೆ ಏನೆಂದರೆ YGjD ಆದ್ದರಿಂದ ಇದರರ್ಥ Y Bಆದ್ದರಿಂದ ಇದು |Yii| iiBii ಸರಿ ಇದು ನಿಜವಾಗಿ ನಿಮ್ಮ ವಿದ್ಯುತ್ ವಾಹಕತೆ ಇದು ಸಸೆಪ್ಟನ್ಸ್ ಆದ್ದರಿಂದ Pii Qi Vi2Bii ಇದು ಸಮೀಕರಣ 66 ಆಗಿದೆ ಇದರರ್ಥ ಇಲ್ಲಿ ವೇಗವಾದ ನಿಷ್ಕ್ರಿಯಗೊಳಿಸಿದ ವಿದ್ಯುತ್ ಹರಿವು ಅಂದರೆ ಹಲವಾರು ಅಂದಾಜುಗಳಿವೆ ನಂತರ ಇದು ಒಂದು Bii|Yii| ii ಬಸ್ ಅಡ್ಮಿಟ್ಟನ್ಸ್ ಮಾತೃಕೆ ಕರ್ಣೀಯ ಅಂಶಗಳ ಕಾಲ್ಪನಿಕ ಭಾಗವಾಗಿದೆ ಅದು 𝑌 ಆಗಿದೆ ಆದ್ದರಿಂದ ವಾಸ್ತವಿಕ ವಿದ್ಯುತ್ ವ್ಯವಸ್ಥೆಯಲ್ಲಿ BiiQi ನೆನಪಿಡಿ ಇದು ವಾಸ್ತವವಾಗಿ ಪ್ರತಿ ಯುನಿಟ್ ಮೌಲ್ಯದಲ್ಲಿದೆ ಈಗ Qi ಅನ್ನು ಪರಿವರ್ತಿಸಿದಾಗ 𝑌 ಯು ಪ್ರತಿ ಯೂನಿಟ್ನಲ್ಲಿರುತ್ತದೆ Q ಸಹ ಪ್ರತಿ ಯೂನಿಟ್ನಲ್ಲಿರುತ್ತದೆ ಆ ಸಮಯದಲ್ಲಿ ನೀವು ಆ BiiQi ಅನ್ನು ಕಾಣಬಹುದು ಆದ್ದರಿಂದ ನಾವು ಸಮೀಕರಣ 66 ರಲ್ಲಿ Qi ಅನ್ನು ನಿರ್ಲಕ್ಷಿಸಬಹುದು ಈ ಸಮೀಕರಣದಲ್ಲಿ ನೀವು Qiಅನ್ನು ನಿರ್ಲಕ್ಷಿಸುತ್ತೀರಿ ಎಂದರ್ಥ ಅಂದರೆ Qiಅನ್ನು ಬಿಟ್ಟುಬಿಡುವುದು ಮತ್ತೊಂದು ಕಲ್ಪನೆಯಲ್ಲಿ ನಾವು ಈ |Vi|2≅|Vi|ಅನ್ನು ಮಾಡುತ್ತಿದ್ದೇವೆ ಏಕೆಂದರೆ ವೋಲ್ಟೇಜ್ 1 p u ರ ಸಮೀಪದಲ್ಲಿದೆ ಏಕೆಂದರೆ ಸ್ಲಾಕ್ ಬಸ್ ವೋಲ್ಟೇಜ್ ನ್ನು 1 ಎಂದು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು ಬೇರೊ೦ದು ಅಂದಾಜಿನ ಪ್ರಕಾರ |Vi|2≅|Vi| ಮತ್ತು BiiQi ಆಗಿದೆ ಆದ್ದರಿಂದ Qi ಎಂಬ ಪದವನ್ನು ಕೈಬಿಡಲಾಗಿದೆ ಮತ್ತು |Vi|2ಅನ್ನು |Vi| ಎಂದು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ Pi∂δi |Vi|Bii ಇದು ಸಮೀಕರಣ 67 ಅಂತೆಯೇ ಸಾಮಾನ್ಯ ಆಪರೇಟಿಂಗ್ ಸ್ಥಿತಿಯಲ್ಲಿ k iಸಾಕಷ್ಟು ಚಿಕ್ಕದಾಗಿದೆ ಆದ್ದರಿಂದik ikik ಆದ್ದರಿಂದ ಸಮೀಕರಣ 58 ರಲ್ಲಿ ನೀವು ಈ ಷರತ್ತನ್ನು ik ikik ಎಂದು ಇರಿಸಬೇಕು ನಾನು ಸಮೀಕರಣ 58ಕ್ಕೆ ಹೋಗುತ್ತಿಲ್ಲ ಏಕೆಂದರೆ ನಾನು ಇಲ್ಲಿ ಸಮೀಕರಣ 58 ರಲ್ಲಿ ಈ ರೀತಿ ಅರ್ಥೈಸುತ್ತೇನೆ ಆದ್ದರಿಂದ ಇದರಲ್ಲಿ ನೀವು J1 ಮ್ಯಾಟ್ರಿಕ್ಸ್ ಎಂದು ಕರೆಯುತ್ತೀರಿ ಆದ್ದರಿಂದ ik ik ಇದು ಸರಿಯಾಗಿದ್ದು ನೀವು ಕೇವಲ ik ik ik ಅನ್ನು ಇರಿಸಬೇಕು ಆದ್ದರಿಂದ ಈ ಕಲ್ಪನೆಯೊಂದಿಗೆ ∂Pi∂δi |Vi‖Vk‖Bik ಮತ್ತು ಇದು |Yik|sin⁡ ಆಗಿದ್ದರೆ ನೀವು ತೆಗೆದುಕೊಂಡರೆ ನನ್ನ ಪ್ರಕಾರ ಇದು |Yik|sin⁡θik ik ಎಂದು ನೀವು ತೆಗೆದುಕೊಂಡರೆ ಆದ್ದರಿಂದ ನೀವು ಆ i ಅನ್ನು ತೆಗೆದುಕೊಳ್ಳುತ್ತಿದ್ದೀರಿ i k ಎಂದು ಕರೆಯುವ ಅವುಗಳ ಮೌಲ್ಯ ಬಹಳ ಚಿಕ್ಕದಾಗಿದೆ ಅವುಗಳ ವ್ಯತ್ಯಾಸವು ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ಇದರರ್ಥ ಇದು |Yik|sin⁡θik ಆಗಿದೆ ಏಕೆಂದರೆ ik ik ik ಇದು |Yik|sin⁡θik Bik ಆದ್ದರಿಂದ ಇದು ∂Pi∂δi |Vi‖Vk‖Bik |Vk| ಅನ್ನು |Vk|≈1ಎಂದು ಊಹಿಸಬಹುದು ಆದ್ದರಿಂದ ∂Pi∂δi |Vi|Bik ಈ ಸಮೀಕರಣ 68 ಸರಿಯಾಗಿದೆ ಅಂತೆಯೇ ಸಮೀಕರಣ 59 ರಲ್ಲಿ ನೀಡಲಾಗಿರುವ J4 ನ ಕರ್ಣೀಯ ಅಂಶಗಳನ್ನು ಈ ರೀತಿ ಬರೆಯಲಾಗಿದೆ ಆದ್ದರಿಂದ ನಿಮ್ಮ ∂Qi∂Vi |Vi||Yii|sinii k1n|Vi‖Vk‖Yik|⁡sin⁡θik ik ನ ಕರ್ಣೀಯ ಅಂಶಗಳು

ಇದು ಸಮೀಕರಣ 69 ಆದ್ದರಿಂದ ಇದು ಸರಳ ಗಣಿತವಾಗಿದೆ ಆದ್ದರಿಂದ 69 ಮತ್ತು 51 ಸಮೀಕರಣಗಳನ್ನು ಬಳಸಬಹುದು ನಂತರ ನೀವು ಈ 51 Q k1k≠in|Vi‖Vk‖Yik|sin⁡θik ik ಸಿಗುವುದು ಇದರರ್ಥ ನಾನು 69 ಮತ್ತು 51 ಸಮೀಕರಣವನ್ನು ಬರೆಯುತ್ತಿದ್ದೇನೆ ಆದ್ದರಿಂದ ಇದು 69 ಮತ್ತು 51 ಸಮೀಕರಣವಾಗಿದೆ ಸಮೀಕರಣವನ್ನು ಈಗಾಗಲೇ ನಿಮಗೆ ನೀಡಲಾಗಿದೆ ಆದ್ದರಿಂದ ∂Qi∂Vi |Vi||Yii|siniiQi ಆದರೆ |Yii|siniiBii ಆದ್ದರಿಂದ ∂Qi∂Vi |Vi|BiiQi ನಾನು ಅದೇ ಊಹೆಯನ್ನು ಬರೆದಿದ್ದೇನೆ ಅದು Bii≫Qi ಈ ಮೌಲ್ಯಗಳು Qiಮತ್ತು Bii ಎರಡೂ ಪ್ರತಿ ಯುನಿಟ್ ಮೌಲ್ಯಗಳಲ್ಲಿರಬೇಕು ಎಂಬುದನ್ನು ಗಮನಿಸಿ ನಂತರ ಈ ಸ್ಥಿತಿಯು Bii≫Qi ಅನ್ನು ಸರಿಯಾಗಿ ಹೊಂದಿರುತ್ತದೆ ಮತ್ತು Qi ಅನ್ನು ಸಮೀಕರಣ 70 ರಲ್ಲಿ ನಿರ್ಲಕ್ಷಿಸಬಹುದು ಆದ್ದರಿಂದ Qi ಅನ್ನು ಕೈಬಿಟ್ಟರೆ ∂Qi∂Vi |Vi|Bii ಈ ರೀತಿಯಾಗುವುದು ಇದು ಸಮೀಕರಣ 71 ಆಗಿದೆ ಅಂತೆಯೇ ಮತ್ತೆ ik ik ≈ ik ಊಹಿಸಿ ಆದ್ದರಿಂದ ಸಮೀಕರಣ 60 ಅನ್ನು ಬರೆಯಬಹುದು ಅದೇ ಊಹೆಯೊಂದಿಗೆ ಸಮೀಕರಣ 60 ನಾವು ಇದನ್ನು sin⁡θik ik ≈sin⁡ ನಂತೆ ತೆಗೆದುಕೊಳ್ಳುತ್ತೇವೆ ಅಂದರೆ ∂Qi∂Vi |Vi|Bii ಇದು ಸಮೀಕರಣ 72 ಆಗಿದೆ ಇದರರ್ಥ ಸಾಮಾನ್ಯವಾಗಿ ನಾವು ನೋಡಿದದ್ದು ∆P|Vi| B∆δ ಇದು ಸಮೀಕರಣ 73 ಮ್ಯಾಟ್ರಿಕ್ಸ್ ರೂಪದಲ್ಲಿದೆ ಮತ್ತು ∆Q|Vi| B|∆V| ಇದು ಸಮೀಕರಣ 74 ಆಗಿದೆ ಈಗ ಇದು 𝐵′ ಮತ್ತು 𝐵" ವಾಸ್ತವವಾಗಿ ಈ 2 ಮ್ಯಾಟ್ರಿಕ್ಸ್'ಗಳು ಸರಿಯಾಗಿವೆ ಅವುಗಳು ಯಾವುದೇ ಅಸ್ಥಿರಗಳ ಮೇಲೆ ಅವಲಂಬಿತವಾಗಿಲ್ಲ ಅಥವಾ ಅದು ಸ್ಥಿರವಾಗಿರುತ್ತದೆ ಅದು ಸ್ಥಿರವಾದದ್ದು ಆದ್ದರಿಂದ ಪ್ರತಿ ಪುನರಾವರ್ತನೆಯಲ್ಲೂ ನೀವು ಅವುಗಳನ್ನು ಮೌಲ್ಯಮಾಪನ ಮಾಡಬೇಕಾಗಿಲ್ಲ ಆದ್ದರಿಂದ ಇದು ಸ್ಥಿರವಾದ ಮ್ಯಾಟ್ರಿಕ್ಸಗಳಾಗಿವೆ ಮತ್ತು ನೀವು ಅವುಗಳನ್ನು ವ್ಯತ್ಕ್ರಮಗೊಳಿಸಿದರೂ ಅದು ಹಾಗೇ ಇರುವುದು ನೀವು ಮೌಲ್ಯಮಾಪನ ಮಾಡಬೇಕಾಗಿಲ್ಲದ ಕಾರಣ ನೀವು ಜಾಕೋಬಿಯನ್ ಮ್ಯಾಟ್ರಿಕ್ಸ್ ನ್ನು ಮುನ್ನಡೆಸಬಹುದು ಆದ್ದರಿಂದ ಇದು ನಿಷ್ಕ್ರಿಯಗೊಳಿಸಿದ ಮತ್ತು ವೇಗವಾಗಿ ನಿಷ್ಕ್ರಿಯಗೊಳಿಸಿದ ವಿದ್ಯುತ್ ಹರಿವುಗಳಿಗೆ ಪರಿಹಾರಗಳ ಅಗತ್ಯವಿರುತ್ತದೆ ಆದರೆ ಈ ಸಂದರ್ಭದಲ್ಲಿ ವೇಗವಾಗಿ ನಿಷ್ಕ್ರಿಯಗೊಳಿಸಿದ ವಿಷಯ ಇದು ತುಂಬಾ ವೇಗದ ಗಣನೆಯಾಗಿದೆ ಆದರೆ ಬಹುಶಃ ಹೆಚ್ಚಿನ ಪುನರಾವರ್ತನೆಯನ್ನು ತೆಗೆದುಕೊಳ್ಳುತ್ತದೆ ನಂತರ ನಿಷ್ಕ್ರಿಯಗೊಳಿಸಿದ ನ್ಯೂಟನ್ ರಾಫ್ಸನ್ ವಿಧಾನ ಸರಿಯಾಗಿದ್ದು ಆದರೆ ಇದು ಹೆಚ್ಚಿನ ಪುನರಾವರ್ತನೆಯನ್ನು ತೆಗೆದುಕೊಳ್ಳುತ್ತಿದ್ದರೂ ಕಂಪ್ಯೂಟೇಶನಗೆ ಸಂಬಂಧಿಸಿದಂತೆ ಇದು ಪ್ರಸರಣ ಲೈನಗೆ ಸೂಕ್ತವಾದುದು ಆದ್ದರಿಂದ 1974ರಲ್ಲಿ ಇದನ್ನು ಸ್ಟಾಟ್ ಮತ್ತು ಅಲ್ಸಾಕ್ ಪ್ರಸ್ತಾಪಿಸಿದರು ಇದು ನಿಷ್ಕ್ರಿಯಗೊಳಿಸಿದ ವಿದ್ಯುತ್ ಹರಿವಾಗಿದೆ ಆದ್ದರಿಂದ ಇದು ಮ್ಯಾಟ್ರಿಕ್ಸ್ ಆಗಿದೆ ಇವು ಸಂಖ್ಯಾತ್ಮಕವಾಗಿವೆ ಏಕೆಂದರೆ ಈಗಾಗಲೇ 2 ಉದಾಹರಣೆಗಳನ್ನು ನೀಡಲಾಗಿದೆ ಸಮಯವನ್ನು ನೀಡಲಾಗಿದೆ ಆದರೆ ಸಣ್ಣ ಉದಾಹರಣೆಗಾಗಿ ಅಥವಾ ಇತರ ಕೆಲವು ರೀತಿಯ ಸಮಸ್ಯೆಗಳಿಗೆ ಕೆಲವೊಮ್ಮೆ ವೇಗವಾಗಿ ನಿಷ್ಕ್ರಿಯ ಆಗುವುದರಿಂದ ಅದು ಒಮ್ಮುಖವಾಗುವುದಿಲ್ಲ ಆದರೆ ಹೆಚ್ಚಿನ ವಿದ್ಯುತ್ ಪ್ರಸರಣ ಮಾರ್ಗಕ್ಕಾಗಿ ಇದು ತುಂಬಾ ಪರಿಣಾಮಕಾರಿಯಾಗಿದೆ ಮತ್ತು ವಾಣಿಜ್ಯ ಪ್ಯಾಕೇಜುಗಳು ಲಭ್ಯವಿದೆ ಆದ್ದರಿಂದ ಸಮೀಕರಣ 70 74 ಮತ್ತು ಎಲ್ಲ ವಿಷಯಗಳನ್ನು ಮ್ಯಾಟ್ರಿಕ್ಸಯಿಂದ ಪ್ರತಿನಿಧಿಸಬಹುದು ಆದ್ದರಿಂದ ಇದು ವೇಗದ ನಿಷ್ಕ್ರಿಯಗೊಳಿಸಿದ ವಿದ್ಯುತ್ ಹರಿವಾಗಿದೆ ಇದನ್ನು ಸರಿಯಾಗಿ ತಿಳಿದ ನಂತರ ಮುಂದೆ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ಗಳನ್ನು ತಿಳಿಯಬಹುದು ವಿದ್ಯುತ್ ಹರಿವಿನ ಅಧ್ಯಯನಗಳಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನು π ಮಾದರಿಯಿಂದ ಪ್ರತಿನಿಧಿಸಲಾಗುತ್ತದೆ ಈ ಮೊದಲು ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ ಬಗ್ಗೆ ಸ್ವಲ್ಪಚರ್ಚಿಸಿದ್ದೇವೆ ಟ್ಯಾಪ್ ಅನುಪಾತವು α1ನ್ನು ಹೊಂದಿರುವ ಅತ್ಯಲ್ಪ ಮೌಲ್ಯದಲ್ಲಿದ್ದಾಗ ಸ್ವಲ್ಪ ವಿಚಾರಗಳನ್ನು ಈಗ ನೀಡಲಾಗಿದೆ ಆ ಸಮಯದಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನು ಸರಣಿ ಪ್ರತಿರೋಧದಿಂದ ಪ್ರತಿನಿಧಿಸಲಾಗುತ್ತದೆ ಸರಣಿ ಪ್ರವೇಶ ಸರಿ ypq ನೀವು ಟ್ಯಾಪ್ ಅನುಪಾತವನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಆದ್ದರಿಂದ ವೋಲ್ಟೇಜ್ ಮಟ್ಟವನ್ನು ಸರಿಯಾಗಿ ಬದಲಾಯಿಸುತ್ತಿಲ್ಲ ಆ ಸಂದರ್ಭದಲ್ಲಿ ಅದನ್ನು ಸರಣಿ ಅಡ್ಮಿಟ್ಟೆನ್ಸಸ್ ಸರಿಯಾಗಿ ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ ypq ಇದನ್ನು ನೋಡಿದಾಗ ಅಡ್ಮಿಟ್ಟೆನ್ಸಸ್ ಎಂದು ನೀವು ಕರೆಯುವ ಪ್ರಾತಿನಿಧ್ಯವು ಹಾಗೆ ಇದು ಮೊದಲು ನೀವು ಈ ರೇಖಾಚಿತ್ರವನ್ನು ಅರ್ಥಮಾಡಿಕೊಳ್ಳಬೇಕು ನಿಮ್ಮ ಬಳಿ ಟ್ರಾನ್ಸ್ಫಾರ್ಮರ್ ಇದೆ ಎಂದು ಭಾವಿಸೋಣ ನಾನು ಇನ್ನೊಂದು ವಿಷಯಕ್ಕೆ ಬರುತ್ತೇನೆ ಆದ್ದರಿಂದ ನಿಮ್ಮ ಬಳಿ ಟ್ರಾನ್ಸ್ಫಾರ್ಮರ್ ಇದೆ ಎಂದು ಭಾವಿಸೋಣ p ಇದನ್ನು ನಾವು ಬಸ್ ಬಾರ್ p ಎಂದು ಕರೆಯುತ್ತೇವೆ ಅದು ವೋಲ್ಟೇಜ್ Vp ಇದು ಬಸ್ q ಆಗಿದೆ ವೋಲ್ಟೇಜ್ Vq ಸರಿ ಆದ್ದರಿಂದ ಟ್ರಾನ್ಸ್ಫಾರ್ಮರ್ ಪ್ರತಿರೋಧವನ್ನು ಹೊಂದಿದೆ ಆದ್ದರಿಂದ ಅಡ್ಮಿಟ್ಟನ್ಸ್ ಸರಿ ಆದ್ದರಿಂದ ಇದು ವಾಸ್ತವವಾಗಿ ypq ಆಗಿದೆ ಉದಾಹರಣೆಗೆ ಈ ಟ್ರಾನ್ಸ್ಫಾರ್ಮರ್ ಅಡ್ಮಿಟ್ಟನ್ಸ್ ypqಅನ್ನು ಹೊಂದಿದೆ ಆದರೆ ಇದು ypqಅನ್ನು ಕೆಲವು ರೀತಿಯ ಸರಣಿ ಸಂಪರ್ಕ ypq ಎಂಬಂತೆ ಸಾಲಿನಲ್ಲಿ ಇರಿಸಲಾಗುತ್ತದೆ ಮತ್ತು ಇವು ಆದರ್ಶ ಟ್ರಾನ್ಸ್ಫಾರ್ಮರ್ ಸರಿ ಮತ್ತು ಈ ಬಸ್ ಬಾರ್ ತೆಗೆದುಕೊಳ್ಳಿ ಮತ್ತು ಈ ಕಡೆ ಸರಿ ಇದು ಕಾಲ್ಪನಿಕ ಬಸ್ ಬಾರ್ ಆಗಿದೆ ಒಂದು ಗುರುತು t ಸರಿ ಈ ಗುರುತು t ಇದು ಕಾಲ್ಪನಿಕ ಬಸ್ ಸರಿ ಮತ್ತು ವಾಸ್ತವವಾಗಿ ಇದು ಟ್ರಾನ್ಸ್ಫಾರ್ಮರ್ನ ಒಂದು ಕಡೆ ಸರಿ ಮತ್ತು ಇದು ಟ್ರಾನ್ಸ್ಫಾರ್ಮರ್ನ ಇನ್ನೊಂದು ಬದಿಯ ಅಧಿಕ ವೋಲ್ಟೇಜ್ ಅಥವಾ ಕಡಿಮೆ ವೋಲ್ಟೇಜ್ ವಿಷಯವಲ್ಲ ಆದರೆ ಒಂದು ಕಾಲ್ಪನಿಕ ಬಸ್ ತೆಗೆದುಕೊಂಡು ಟ್ರಾನ್ಸ್ಫಾರ್ಮರ್ನ ಅಡ್ಮಿಟ್ಟನ್ಸದೊಂದಿಗೆ ypq ಅನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಇದು ಈಗ ಆದರ್ಶ ಟ್ರಾನ್ಸ್ಫಾರ್ಮರ್ ಆಗಿರುವುದರಿಂದ ಮತ್ತು ಇದು ಒಂದು ಮತ್ತು ಅದು ನಿಮ್ಮ ಟ್ರಾನ್ಸ್ ಅನುಪಾತ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ವಾಸ್ತವವಾಗಿ ಈ ಭಾಗವು Ntಆಗಿದೆ ಮತ್ತು ಈ ಭಾಗವು Nq ಆಗಿದೆ ಆದ್ದರಿಂದ ಇದು 1NqNtಆಗಿರುವುದು ಅದು ನಂತರ ಬರುತ್ತದೆ ಆದ್ದರಿಂದ ಇದು ಟ್ರಾನ್ಸ್ಫಾರ್ಮರ್ ಪ್ರಾತಿನಿಧ್ಯವಾಗಿದೆ ಮತ್ತು ಈ ಪಾರ್ಶ್ವದ ವಿದ್ಯುತ್ Ip ಮತ್ತು ಈ ಪಾರ್ಶ್ವದ ವಿದ್ಯುತ್ Iq ಈ ಕಡೆ ಅದು Iq ಆಗಿದೆ ಆದ್ದರಿಂದ ಅದಕ್ಕೆ ಹೋಗುವ ಮೊದಲು ನೀವು ಇನ್ನೊಂದು ಸಮೀಕರಣವನ್ನು ತೆಗೆದುಕೊಂಡರೆ ಅದರ ಈ ಭಾಗವು NtIp NqIq ಆಗಿದ್ದರೆ ಅದು ನಂತರ ಸಿಗುತ್ತದೆ ಆದ್ದರಿಂದ ಇದು ವಿದ್ಯುತ್ ದಿಕ್ಕು ಮತ್ತು ಇದು 𝑝 ಮತ್ತು 𝑞 ಇದು ಟ್ರಾನ್ಸ್ಫಾರ್ಮರ್ನ ಸಮಾನ ಸರ್ಕ್ಯೂಟ್ ಮತ್ತು π ಪ್ರಾತಿನಿಧ್ಯ ಹೇಗೆ ಎಂದು ನೋಡಿ ಆದ್ದರಿಂದ ನಾನು ಆ ಫಿಗರ್ ಲೈನ್ ಅನ್ನು ಉಳಿಸಿಕೊಂಡಿದ್ದೇನೆ ಈ ಚಿತ್ರ 9 ಐಡಿಯಲ್ ಟ್ರಾನ್ಸ್ಫಾರ್ಮರ್ನೊಂದಿಗೆ ಸರಣಿಯಲ್ಲಿ ಅಡ್ಮಿಟ್ಟನ್ಸ್ ypq ನೊಂದಿಗೆ ಟ್ರಾನ್ಸ್ಫಾರ್ಮರ್ ಅನ್ನು ತೋರಿಸುತ್ತದೆ ದೂರದ ನಾಮಮಾತ್ರದ ಟ್ಯಾಪ್ ಅನುಪಾತ 1α ಮತ್ತು t ಒಂದು ಕಾಲ್ಪನಿಕ ಬಸ್ ಬಾರ್ ಆಗಿದೆ ಇದು ಅಡ್ಮಿಟ್ಟನ್ಸ್ ಮತ್ತು ಟ್ರಾನ್ಸ್ಫಾರ್ಮರ್ನ ಅಡ್ಮಿಟ್ಟನ್ಸ್ ನ ನಡ ಅನುಪಾತವಾಗಿದೆ ಇದರ ನಡುವೆ ಇದರ ಅರ್ಥ ಈ ಒಂದು ಮತ್ತು ಆ ಬದಿಯ ನಡುವೆ ಇದನ್ನು ನಾವು ಊಹಿಸಿರುವ ಕಾಲ್ಪನಿಕ ಬಸ್ ಬಾರ್ ಎಂದು ಕರೆಯುತ್ತೇವೆ ಮುಂದಿನದು ಬರುವ ಮೊದಲು ಇದು t ಈ ಭಾಗ q ಆಗಿದೆ ಈ ಭಾಗ q ಆಗಿದೆ ಸರಿ ಆದ್ದರಿಂದ ಈ ಪದವು Nt ಈ ಭಾಗ Nq ಸರಿ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ Nt Nqಅಂದರೆ tNq ನೀವು 1NqNt ಎಂದು ಬರೆಯಬಹುದು ಅಂದರೆ ಅದು 1α ಅಂದರೆ αNqNt ಆದ್ದರಿಂದ ಚಿತ್ರ ಸಾಲಿನಿಂದ ನಾವು ಬರೆಯಬಹುದು VqVt NqNt ಅಂದರೆ ಈ ಚಿತ್ರದಿಂದ ನೀವು ಸರಿಯಾಗಿ ಬರೆಯಬಹುದು VqVt NqNt ಇದರ ಮೂಲಕ ನಿಮಗೆ ತಿಳಿದಿದೆ ಉದಾಹರಣೆಗೆ ಸಾಮಾನ್ಯವಾಗಿ ಯಂತ್ರ ಅಧ್ಯಯನಕ್ಕಾಗಿ ಮತ್ತು ನಿಮ್ಮ V1V2 or e1e2 N1N2 ಅದೇ ವಿಷಯವನ್ನು ಸರಿಯಾಗಿ ಅಧ್ಯಯನ ಮಾಡಿದೆ ಆದ್ದರಿಂದ VqVt NqNt ಅಂದರೆ VtVq ಇದು ಸಮೀಕರಣ 75 ಆಗಿದೆ ಈಗ ನಾನು ವಿದ್ಯುತ್ ನಿರ್ದೇಶನವನ್ನು ಹೇಳಿದಂತೆ ಸರಿ ಇದನ್ನು ಈ ರೀತಿ ತೆಗೆದುಕೊಳ್ಳಲಾಗಿದೆ ಸರಿ ಆದ್ದರಿಂದ ಈ ಭಾಗವು Ntಆಗಿದೆ ಈ ಭಾಗವು Nqಆಗಿದೆ ಅಂದರೆ NtIp NqIq ಏಕೆಂದರೆ ಈ ಭಾಗವು Ip ಮತ್ತು ಈ ಭಾಗವು Iq ಆಗಿದೆ ಆದ್ದರಿಂದ ನಿಮ್ಮ NtIp NqIq ಅಂದರೆ Ip NqNtIq ಆದರೆ NqNt ಆದ್ದರಿಂದ Ip αIq ಇದು ಸಮೀಕರಣ 76 ಆಗಿದೆ ಸರಿ ಅಂದರೆ ವಿದ್ಯುತ್ Ip ಅನ್ನು ನೀಡಲಾಗಿದೆ ನೀವು ರೇಖಾಚಿತ್ರವನ್ನು ನೋಡಿದರೆ ವಿದ್ಯುತ್ Ip ypq ಇಲ್ಲಿ ನೀವು ಬಯಸಿದರೆ ನೀವು ಈ ಕಾಲ್ಪನಿಕ ಬಸ್ ಬಾರ್ ವೋಲ್ಟೇಜ್ Vt ಅಂದರೆ ಅದು Ip ypq ಆದ್ದರಿಂದ Ip ypq ನಾವು ಬರೆಯುತ್ತೇವೆ ಸರಿ ಈಗ 77 ಮತ್ತು 75 ಸಮೀಕರಣವನ್ನು ಬಳಸುತ್ತೇವೆ ಸರಿ ಅಂದರೆ ಇದು ನಿಮ್ಮ 75 ಆಗಿದೆ VtVq ಸರಿ ಅಂದರೆ ಇದು VtVq ಇದನ್ನು ನೀವು ಇಲ್ಲಿ ಬದಲಿಸಿ ಮಾಡಿ ಸರಿ ನೀವು ಹಾಗೆ ಮಾಡಿದರೆ ನಿಮಗೆ Ip ypqVp VtVq ಸಿಗುತ್ತದೆ ಇದು ಸಮೀಕರಣ 78 ಆಗಿದೆ ಮತ್ತೆ 76 ಸಮೀಕರಣದಿಂದ ಅಂದರೆ ಈ ಸಮೀಕರಣ 76 Iq Ip ಸರಿ ಅಂದರೆ Iq Ip ಇದು ಸಮೀಕರಣ 79 ಆಗಿದೆ ಈಗ 79 ಮತ್ತು 78 ಸಮೀಕರಣದಿಂದ ನೀವು ಇಲ್ಲಿ ಬದಲಿಯಾಗಿರುವ Iq 1aypqVp ypqaVq ಅನ್ನು ನಾವು ಹೊಂದಿದ್ದೇವೆ ಸರಿ ಈಗ 78 ಮತ್ತು 80 ಸಮೀಕರಣವು ಅವುಗಳನ್ನು ಮಾತೃಕೆ ರೂಪದಲ್ಲಿ ಇರಿಸುತ್ತದೆ Ip Iq ypq ypqa ypqa ypqa2 Vp Vq ಇದು ಸಮೀಕರಣ 81 ಈಗ ನಾವು ಈ ಸಮೀಕರಣದಿಂದ ಟ್ರಾನ್ಸ್ಫಾರ್ಮರ್ಗೆ ಸಮಾನವಾದ ಮಾದರಿಯನ್ನು ಪಡೆಯಬೇಕಾಗಿದೆ ನಾವು ಇದನ್ನು ಹೇಗೆ ಮಾಡುತ್ತೇವೆ ಆದ್ದರಿಂದ ನಮಗೆ ಸಿಕ್ಕಿದ ಈ ಸಮೀಕರಣದಿಂದ ಏನು ಮಾಡಬಹುದುಎಂಬುದನ್ನು ನೋಡಬೇಕು ಒಬ್ಬರು ಏನು ಮಾಡಬಹುದು ಎಂದರೆ ಈ Ypp ಅನ್ನು ನೋಡಿ ಅದು Ypp ಕರ್ಣೀಯ ಅಂಶ ypq ಗೆ ಸಮಾನವಾಗಿರುತ್ತದೆ ಈ ಕರ್ಣೀಯ ಅಂಶ ಮೊದಲನೆಯದಾಗಿದೆ ಆದ್ದರಿಂದ Ypp ypq ypqypq ಅಂತಹ ಸಂದರ್ಭದಲ್ಲಿ ನೀವು ಪಡೆಯುತ್ತೀರಿ Ypp ypqα 1ypq ಇದು ಸಮೀಕರಣ 82 ಅಂತೆಯೇ ನಿಮ್ಮ Yqqypqa2ypqa1 aa2ypq ಆದ್ದರಿಂದ ನೀವು ಟ್ರಾನ್ಸ್ಫಾರ್ಮರ್ ಅನ್ನು ಪ್ರತಿನಿಧಿಸಬಹುದು ನಂತರ ಈ 𝑃 ಬದಿ ವಾಸ್ತವವಾಗಿ ಇದು ನಾನ್ ಟ್ಯಾಪ್ ಬದಿ ಮತ್ತು 𝑄 ವಾಸ್ತವವಾಗಿ ಟ್ಯಾಪ್ ಬದಿ ಆಗಿದೆ ಸರಿ ಈ 𝑃 ಬದಿ ನಾನ್ ಟ್ಯಾಪ್ ಬದಿ ಮತ್ತು 𝑄 ಬದಿ ಟ್ಯಾಪ್ ಬದಿ ಆಗಿದೆ ಸರಿ ಇದರರ್ಥ ಇದು ಟ್ಯಾಪ್ ಅಲ್ಲದ ಬದಿ 𝑃 ಮತ್ತು 𝑄 ಟ್ಯಾಪ್ ಬದಿ ಆಗಿದೆ ಆದ್ದರಿಂದ ನೀವು ಬರೆಯುವಾಗ ಇದು Ypp ಆಗಿದೆ ಇದು ypq ಆಗಿದೆ ಇದು ನಿಮ್ಮ ಟ್ರಾನ್ಸ್ಫಾರ್ಮರ್ ಅಡ್ಮಿಟ್ಟನ್ಸ್ ypq ಮತ್ತು ಇದರೊಂದಿಗೆ ಇದು ಟ್ರಾನ್ಸ್ಫಾರ್ಮರ್ಗಾಗಿ ನಿಮ್ಮ ಷಂಟ್ ಶಾಖೆ ಬರುತ್ತಿದೆ ಅದು ಷಂಟ್ ಭಾಗವಾಗಿದೆ ಅದು ನಿಮ್ಮ 1 α2ypq ಆಗಿದೆ ಅದೇ ರೀತಿ ನೀವು Yqq ಗೆ ಹೋದರೆ ಸರಿ ಈ ಭಾಗವು 1 α2ypq ಆಗಿರುತ್ತದೆ ಟ್ಯಾಪ್ ಅನುಪಾತವು ನಾಮಿನಲ್ ಆಗಿದ್ದಾಗ ಅದು 1 ಅದು ಕೇವಲ ypqಗೆ ಸಮಾನವಾಗಿರುತ್ತದೆ ಸರಿ ಮತ್ತು 1 ಈ ಪದವು ಇಲ್ಲದಿದ್ದಾಗ ಅದು ಶೂನ್ಯವಾಗಿರುತ್ತದೆ ಮತ್ತು ಟ್ರಾನ್ಸ್ಫಾರ್ಮರ್ ಅನ್ನು ಸರಣಿ ಅಡ್ಮಿಟ್ಟನ್ಸ್ ಆಗಿ ಪ್ರತಿನಿಧಿಸಬಹುದು 1 ಇಲ್ಲದಿದ್ದರೆ ಅದು ಟ್ರಾನ್ಸ್ಫಾರ್ಮರ್ ಮಾದರಿಯ π ಸಮಾನವಾಗಿರುತ್ತದೆ ಸರಿ ಈ ಸಮೀಕರಣವನ್ನು ನೀವು ತುಂಬಾ ಆಸಕ್ತಿದಾಯಕವಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಸರಿ ಆದ್ದರಿಂದನೀವು ಅದನ್ನು ಯಾವ ರೀತಿಯಲ್ಲಿ ಮಾಡಿದ್ದೀರಿ ಎಂದು ತಿಳಿಯುವುದಾದರೆ ನಿಮ್ಮಲ್ಲಿ ಜನರೇಟರ್ ಇದೆ ಎಂದು ಭಾವಿಸೋಣ ಉದಾಹರಣೆಗೆ ನಿಮ್ಮಲ್ಲಿ ಜನರೇಟರ್ ಇದೆ ಸರಿ ನಂತರ ನೀವು ಟ್ರಾನ್ಸ್ಫಾರ್ಮರ್ ಎಂದು ಕರೆಯುವಿರಿ ಸರಿ ನಂತರ ಅದು ನಿಮ್ಮ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಮಿಷನ್ ಲೈನ್ ಗೆ ಹೋಗುತ್ತದೆ ಉದಾಹರಣೆಗೆ ನಾನು ಟ್ರಾನ್ಸ್ಫಾರ್ಮರ್ ಲೈನ್ ವೈರ್ನಲ್ಲಿ ಎಲ್ಲಿಯಾದರೂ ನಿಮ್ಮ ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಇರಬಹುದು ಎಂದು ತೋರಿಸುತ್ತಿದ್ದೇನೆ ಎಂದು ಭಾವಿಸೋಣ ಸರಿ ಉದಾಹರಣೆಗೆ ನಂತರ ನೀವು ಟ್ರಾನ್ಸ್ಫಾರ್ಮರ್ ಹೇಳಿದ್ದೀರಿ ವೋಲ್ಟೇಜ್ ಕೆಳಗೆ ಇಳಿಯುವುದು ಇದು 11 ಕೆವಿ ಜನರೇಟರ್ ಬದಿ ಎಂದು ಭಾವಿಸೋಣ ಇದನ್ನು 220 ಕೆ ಎಂದು ಹೇಳುತ್ತೇವೆ ಆದ್ದರಿಂದ ಇದು ಕೂಡ ಮತ್ತು ಇದು ನಿಮ್ಮ 66 ಕೆವಿ ಎಂದು ಹೇಳಿ ಸರಿ ಈ ಟ್ರಾನ್ಸ್ಫಾರ್ಮರ್ ಪ್ರತಿನಿಧಿಸುತ್ತದೆ ಎಂದು ಭಾವಿಸೋಣ ಆ ಸಂದರ್ಭದಲ್ಲಿ ನೋಡಿ ಇದು ನಿಮ್ಮ 2 ಬಸ್ ಬಾರ್ ಆದ್ದರಿಂದ ಇದು ನಿಮ್ಮ ypq ಆಗಿರುತ್ತದೆ ಸರಿ ಈ ಭಾಗವು ಟ್ರಾನ್ಸ್ಫಾರ್ಮರ್ ಷಂಟ್ ಸೈಡ್ಸshunt side ಆಗಿದೆ ಇದು 1α ypq ರಿ ಮತ್ತು ಈ ಕಡೆ ಅದು 1 α2ypq ಆಗಿದೆ ಸರಿ ಇದಲ್ಲದೆ ಲೈನ್ ಚಾರ್ಜ್ ಅಡ್ಮಿಟನ್ಸ್ ಸಹ ಇದೆ ಆದ್ದರಿಂದ a 1 ಆಗಿದ್ದರೆ ಅದನ್ನು ತೆಗೆದುಕೊಳ್ಳಬಹುದು ಅದನ್ನು ypq ಎಂದು ತೆಗೆದುಕೊಳ್ಳಬಹುದು ಮತ್ತು a ≠ 1 ಆಗಿದ್ದರೆ ಸರಿ ಟ್ಯಾಪ್ ಅಥವಾ ಸೇವರ್ ಹೆಚ್ಚಳ ಅಥವಾ ಇಳಿಕೆಗೆ ಅನುಗುಣವಾಗಿ ಕೆಲವು ಇತರ ಮೌಲ್ಯವನ್ನು ತೆಗೆದುಕೊಳ್ಳಬಹುದು ನಂತರ ಈ ಶಾಖೆಯನ್ನು ಈ ಕೆಲವು ಶಾಖೆಯನ್ನು ಸಹ ಪರಿಗಣಿಸಬೇಕಾಗಿದೆ ಸರಿ ಟ್ಯಾಪ್ ಬದಲಾಯಿಸುವ ಟ್ರಾನ್ಸ್ಫಾರ್ಮರ್ ಅನ್ನು ನೀವು ಕರೆಯುವ ನಿಮ್ಮ ಕಲ್ಪನೆ ಅದು ಆದ್ದರಿಂದ ಇದು ಕಲ್ಪನೆ ಮತ್ತು ಇದು ಟ್ರಾನ್ಸ್ಫಾರ್ಮರ್ನ ಸಮಾನ ಪ್ರಾತಿನಿಧ್ಯವಾಗಿದೆ ಸರಿ ಆದ್ದರಿಂದ ಇದರೊಂದಿಗೆ ನಾವು ಅದನ್ನು ಏನು ಮಾಡುತ್ತೇವೆ ಇಂದು ಕೇವಲ ಎಂದು ಚರ್ಚಿಸುತ್ತೇವೆ ಮತ್ತು ಅದರ ನಂತರ ಅದು ಸಾಮಾನ್ಯವಾಗಿ ಬರುತ್ತದೆ ಈಗ ಆ ವಿದ್ಯುತ್ ವ್ಯವಸ್ಥೆಯಲ್ಲಿ ಪ್ರಸ್ತುತ 2 ಹೊಸ ಬಸ್ಗಳನ್ನು ಪರಿಚಯಿಸಲಾಗಿದೆ ಅದನ್ನು P ಬಸ್ ಮತ್ತು PQV ಬಸ್ ಎಂದು ಕರೆಯಲಾಗುತ್ತದೆ ಸರಿ ಇವುಗಳನ್ನು ಊಹಿಸಿಕೊಳ್ಳಿ ಅಂದರೆ ಬಸ Pತಿಳಿದಿದೆ PQV ಬಸಗಾಗಿ ಸರಿ ಇಲ್ಲಿ P ನಿಜವಾದ ಶಕ್ತಿ Q ಸಹ ತಿಳಿದಿದೆ ಮತ್ತು ವೋಲ್ಟೇಜ್ ಪರಿಮಾಣ ಸಹ ತಿಳಿದಿದೆ ಈ 3 ಪ್ರಮಾಣಗಳು PQV ಬಸ್ಗೆ ತಿಳಿದಿದೆ ವೋಲ್ಟೇಜ್ ಕೋನ ಡೆಲ್ಟಾ ಇದು ನಿಜವಾಗಿ ತಿಳಿದಿಲ್ಲದ ಪ್ರಮಾಣವಾಗಿದೆ ಸರಿ ಮತ್ತು P ಬಸ್ ನೀವು P ಬಸ್ ಅನ್ನು ತೆಗೆದುಕೊಳ್ಳುವಾಗ ಅದು ಕೇವಲ P ಮಾತ್ರ ತಿಳಿದಿದೆ ಸರಿ ಆದರೆ ನಿಮ್ಮ Q ನಂತರ V ಮತ್ತು P ಬಸ್ನ ಅವು ನಿಜವಾಗಿ ತಿಳಿದಿಲ್ಲದ ಪ್ರಮಾಣಗಳಾಗಿವೆ ಸರಿ ಆದ್ದರಿಂದ ನಾವು ನಿಮ್ಮ 𝑃 ಬಸ್ಗಾಗಿ ಏಕೆ ಹೋಗುತ್ತೇವೆ ಮತ್ತು ನನ್ನ ಪ್ರಕಾರ 𝑃 ಬಸ್ ನೀವು ತೆಗೆದುಕೊಂಡರೆ PQV ಬಸ್ ಎಂದರೆ 𝑃 ಬಸ್ ಇರಬೇಕು ಈ 2 ಬಸ್ಗಳು ಸರಿಯಾಗಿರಬೇಕು ಆದ್ದರಿಂದ ದೂರದಿಂದಲೇ ಇರುವ ಬಸ್ ವೋಲ್ಟೇಜ್ ಅನ್ನು ನಿಯಂತ್ರಿಸಲು ಬಯಸಿದಾಗ PQV ಬಸ್ಗೆ ಏಕೆ ಹೋಗಬೇಕು ಎಂಬುದು ಪ್ರಶ್ನೆ ಆದ್ದರಿಂದ ನೀವು ಅದನ್ನು ಮತ್ತೊಂದು ಬಸ್ನಿಂದ ನಿಯಂತ್ರಿಸಬಹುದು ಆದರೆ ನ್ಯಾಯಸಮ್ಮತವಾಗಿ ನೀವು ನೆಟ್ವರ್ಕ್ನಲ್ಲಿ ತೆಗೆದುಕೊಳ್ಳಬೇಕಾದರೆ ಯಾವುದನ್ನು ತೆಗೆದುಕೊಳ್ಳುತ್ತದೆ ಉದಾಹರಣೆಗೆ ಅರ್ಥಮಾಡಿಕೊಳ್ಳಲು ನಾನು ನಿಮಗೆ ಸರಳ ರೇಖಾಚಿತ್ರವನ್ನು ನೀಡುತ್ತಿದ್ದೇನೆ ಒಂದು ನೀವು ಈ ರೀತಿಯ ನೆಟ್ವರ್ಕ್ ಹೊಂದಿದ್ದೀರಿ ಎಂದು ಭಾವಿಸೋಣ ಒಂದು ಜನರೇಟರ್ ಅನ್ನು ಹೊಂದಿದೆ ಸರಿ ನೀವು ಈ ರೀತಿಯ ನೆಟ್ವರ್ಕಗೆ ಸಂಬಂಧಿತ ವಿವರ ಗಣಿತ ವಿಷಯಗಳನ್ನು ನಂತರ ನೀಡಲಾಗುವುದು ಸರಿ ತಿಳುವಳಿಕೆಗಾಗಿ ನೀವು ಕೇವಲ ಹೊಂದಿದ್ದೀರಿ ಸರಿ ನೀವು ಈ ರೀತಿಯ ನೆಟ್ವರ್ಕ್ ಹೊಂದಿದ್ದೀರಿ ಎಂದು ಭಾವಿಸೋಣ ನಾನು ಅದನ್ನು ಈ ರೀತಿ ಮಾಡಿದ್ದೇನೆ ಸರಿ ಆದ್ದರಿಂದ ಇದು ಬಸ್ 1 ಎಂದು ಹೇಳಲಾಗುತ್ತದೆ ಈ ರೀತಿ ಸಂಖ್ಯೆಗಳಿಂದ 2 3 4 5 6 7 8 9 10 11 12 ನಂತರ 13 14 15 16 ಬಸ್ ' ಗಳನ್ನು ಹೆಸರಿಸಿ ಇದು ಬಸ್ 16 ರ ಸಮಸ್ಯೆ ಎಂದು ಹೇಳಿ ಇದು ನಿಮ್ಮ ಸ್ಲ್ಯಾಕ್ ಬಸ್ ಸರಿ ನನ್ನ ಬಸ್ 8 ಅನ್ನು ನಾನು PQV ಬಸ್ ಆಗಿ ಮಾಡಿದರೆ ಸರಿ ಮತ್ತು ನಾನು ಬಯಸಿದರೆ ನಾನು 𝑃 ಮತ್ತು 𝑄 ಎರಡರಿಂದಲೂ ತಿಳಿದಿರಬೇಕು ಮತ್ತು ಇದು 𝑄 ತಿಳಿದಿರುವಂತೆ ಇದು PQV ಬಸ್ PV ಬಸ್ ಅಲ್ಲ ಇದರರ್ಥ ನಾನು ಬಸ್ 8 ನಲ್ಲಿ ಮತ್ತಷ್ಟು 𝑄 ಅನ್ನು ಒಳಸೇರಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಈ ವೋಲ್ಟೇಜ್ ಅನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೆ ಬಸ್ ವೋಲ್ಟೇಜ್ ಪ್ರಮಾಣ Vt ಮೂಲಕ ನಾನು ಬಯಸುತ್ತೇನೆ ಉದಾಹರಣೆಗೆ 1 0 p u ದರದಲ್ಲಿ ನಿರ್ವಹಿಸಲು ನಾನು ಬಯಸುತ್ತೇನೆ ಎಂದು ಭಾವಿಸೋಣ ಆದರೆ ದೂರದಿಂದಲೇ ಇರುವ ಬಸ್ನಿಂದ ಈ ಬಸ್ ವೋಲ್ಟೇಜ್ ಪ್ರಮಾಣವನ್ನು ನಿಯಂತ್ರಿಸಲು ನಾನು ಬಯಸುತ್ತೇನೆ ಇದರರ್ಥ ಈ ಬಸ್ನಿಂದ ಅಲ್ಲ ಆದರೆ ಬೇರೆ ಕೆಲವು ಬಸ್ಗಳು ಸರಿ ಉದಾಹರಣೆಗೆ ನಾನು ಆಹ್ವಾನ ಮಾಡಬಹುದು ನಾನು ಈ ನೆಟ್ವರ್ಕ್ನಲ್ಲಿ ಮಾತ್ರ ನಾನು ಯಾವ ನೋಡ್ನಿಂದ ಯಾವ ನೋಡ್'ನ್ ಬಸ್ ವೋಲ್ಟೇಜ್ ಪ್ರಮಾಣವನ್ನು ನಿಯಂತ್ರಿಸಬೇಕೆಂದು ನಾನು ಕಂಡುಕೊಳ್ಳುತ್ತೇನೆ ಆದ್ದರಿಂದ ಒಬ್ಬರು ಏನು ಮಾಡಬಹುದು ಮೊದಲು ನಾನು ಬಸ್ 2 P ಬಸ್ ಎಂದು ಹೇಳಬಹುದು ಇದು ನೀವು ಮಾಡಬೇಕಾದ PQV ಬಸ್ ಎಂದು ಭಾವಿಸೋಣ ಒಂದು P ಬಸ್ ಅನ್ನು ಆರಿಸಿ ಆದರೆ ನಿಮ್ಮ ನಷ್ಟ ಕಡಿತದ ಆಧಾರದ ಮೇಲೆ ಯಾವ P ಬಸ್ ಬೇಸ್ ಬಸ್ ಆಗಿರುತ್ತದೆ ಎಂಬುದು ನಿಮಗೆ ತಿಳಿದಿಲ್ಲ ಮೊದಲು ನಾವು ಗಣಿತದ ಜಾಕೋಬೀನ್ ಅನ್ನು ಹೇಗೆ ರಚಿಸಬಹುದು ಎಂಬುದನ್ನು ನಂತರ ನೋಡಬಹುದು ಮೊದಲು ನಾನು ಬಸ್ ಅನ್ನು P ಬಸ್ ಎಂದು ಆರಿಸಿದ್ದೇನೆ ಸರಿ ಇದರರ್ಥ ಈ ಬಸ್ನಲ್ಲಿ ನಾನು Q ಅನ್ನು ಒಳಸೇರಿಸಬೇಕಾಗಿದೆ ಅಂದರೆ ನಾನು ಈ ವೋಲ್ಟೇಜ್ ಅನ್ನು 1 0 p u ಕ್ಕೆ ಕಾಪಾಡಿಕೊಳ್ಳಬಹುದು ಮತ್ತು ನಷ್ಟವನ್ನು ಸಹ ನಾನು ಸರಿಯಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಅಂತೆಯೇ ನಾನು ಬಸ್ 3 ಅನ್ನು ಸರಿಯಾಗಿ ಆಯ್ಕೆ ಮಾಡಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ನಾನು ಈ ವೋಲ್ಟೇಜ್ ಅನ್ನು ಕಾಪಾಡಿಕೊಳ್ಳಲು ಮತ್ತು ವಿದ್ಯುತ್ ನಷ್ಟದ ಅದೇ ಸಮಯದಲ್ಲಿ Q ಅನ್ನು ಒಳಸೇರಿಸಿ ಏನೆಂದು ಸಹ ಕಂಡುಹಿಡಿಯಬೇಕು ಆದ್ದರಿಂದ ಅದೇ ರೀತಿ ಪ್ರತಿ ಬಸ್ ಅನ್ನು ನಾನು ಪರೀಕ್ಷಿಸಬೇಕಾಗಿದೆ ಮತ್ತು ಯಾವುದು ಕನಿಷ್ಠ ನಷ್ಟವನ್ನು ನೀಡುತ್ತದೆ ಎಂಬುದನ್ನು ನಾನು ನೋಡಬೇಕು ಅದರ ಆಧಾರದ ಮೇಲೆ ನಾನು P ಬಸ್ ಆಯ್ಕೆ ಮಾಡಬಯಸುತ್ತೇನೆ ಉದಾಹರಣೆಗೆ ಬಸ್ 3 ಅತ್ಯುತ್ತಮವಾದ Q ಇಂಜೆಕ್ಷನ್ ಅನ್ನು ನೀಡುತ್ತಿದೆ ಎಂದು ಭಾವಿಸೋಣ ಇದಕ್ಕಾಗಿ ನನ್ನ ನೆಟ್ವರ್ಕ್ನ ವಿದ್ಯುತ್ ನಷ್ಟವು ಕನಿಷ್ಠವಾಗಿರುತ್ತದೆ ನಾನು ಈ ವೋಲ್ಟೇಜ್ ಅನ್ನು ಪ್ರತಿ ಯೂನಿಟ್ಗೆ ಒಂದರಂತೆ ನಿರ್ವಹಿಸಬಹುದು ಅಂದರೆ PV ಬಸ್ ಬದಲಿಗೆ PQV ಬಸ್ ಅಂದರೆ ದೂರದಿಂದಲೇ ಇರುವ ಬಸ್ನಿಂದ ನೀವು ನಿಯಂತ್ರಿಸುತ್ತಿರುವ ಈ ಬಸ್ ವೋಲ್ಟೇಜ್ ಪ್ರಮಾಣ ಆದರೆ ನೀವು ಅದನ್ನು ಇಲ್ಲಿಂದ ಮಾಡಲು ಪ್ರಯತ್ನಿಸಿದರೆ ಅದನ್ನು ನಿಯಂತ್ರಿಸಲು ನಿಮಗೆ ಸಾಧ್ಯವಿಲ್ಲ ಏಕೆಂದರೆ ಅದು ರೇಡಿಯಲ್ ನೆಟ್ವರ್ಕ್ ಆಗಿದೆ ಆದ್ದರಿಂದ ಯಾವುದೇ ಸಂಪರ್ಕ ಅಥವಾ ಈ ನೋಡ್ ವಾಸ್ತವವಾಗಿ ಇಲ್ಲಿಗೆ ಬರುತ್ತಿಲ್ಲ ಅಪೇಕ್ಷಣೀಯ ಫಲಿತಾಂಶವಲ್ಲ ಎಂದು ನಿಮಗೆ ತಿಳಿದಿರುವ ಕೆಲವನ್ನು ನೀವು ಪಡೆಯುತ್ತೀರಿ ಆದ್ದರಿಂದ ಇದು ನಾನು ತೆಗೆದುಕೊಂಡ ರೇಡಿಯಲ್ ನೆಟ್ವರ್ಕ್ ಆಗಿದ್ದು ನೀವು ವಿಷಯಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವಿರಿ P ಬಸ್ ಮತ್ತು PQV ಬಸ್ ಇದು ಮೆಶ್ ವಿತರಿಸಿದ ಪ್ರಸರಣ ಜಾಲವಾಗಿದ್ದರೆ ನೀವು ಯಾವ ಬಸ್ ಅನ್ನು PQV ಬಸ್ ಎಂದು ಆರಿಸುತ್ತೀರಿ ಎಂಬುದನ್ನು ನೀವು ನೋಡಬೇಕು ಆದರೆ ಯಾವ ಬಸ್ ಅನ್ನು ನಾವು P ಬಸ್ ಮಾಡಬೇಕು ಅದಕ್ಕೆ ಅನುಗುಣವಾಗಿ ನೀವು ಸರಿಯಾಗಿ ಆರಿಸಬೇಕಾಗುತ್ತದೆ ಅನೇಕ ಅಂಶಗಳ ಆಧಾರದ ಮೇಲೆ ಅಂದರೆ P ಬಸ್ ಮತ್ತು PQV ಬಸ್ ಲೋಡ್ ಫ್ಲೋ ಅಧ್ಯಯನಗಳನ್ನು ಅಧ್ಯಯನ ಮಾಡಿದ್ದೇವೆ ಆದರೆ ನೀವು ಈ ಎರಡು ಬಸ್ಸುಗಳನ್ನು ಅಧ್ಯಯನ ಮಾಡಿಲ್ಲ ಏಕೆಂದರೆ ಅದು ಪುಸ್ತಕದಲ್ಲಿ ಸರಿಯಾಗಿ ಲಭ್ಯವಿಲ್ಲ ಆದ್ದರಿಂದ ನಂತರ ನಾವು ಜಾಕೋಬಿಯನ್ ಮ್ಯಾಟ್ರಿಕ್ಸ್ ರಚನೆಯನ್ನು ಚರ್ಚಿಸಲು PQV ಬಸ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಈ P ಬಸ್ ಮತ್ತು PQV ಬಸ್ ಬಗ್ಗೆ ನಾವು ನಿಮಗೆ ಹೇಳಬಲ್ಲೆವು ನಾವು ಇತರ ವಿಷಯಗಳನ್ನು ಸಿಮ್ಯುಲೇಶನ್ ಮಾಡಿದ್ದೇವೆ ಮತ್ತು ನೀವು ನ್ಯೂಟನ್ ರಾಫ್ಸನ್ ವಿಧಾನವನ್ನು ಬಳಸಿಕೊಂಡು ಏನು ಕರೆಯುತ್ತೀರಿ ಮತ್ತು ಫಲಿತಾಂಶವು ಬಹಳ ಉತ್ತೇಜನಕಾರಿಯಾಗಿದೆ ಮತ್ತು ಈ P ಬಸ್ಗೆ ಈ ವಿಷಯದ ಬಗ್ಗೆ ನಂತರ ಚರ್ಚಿಸಲು ಕೆಲವು ಪ್ರಾಮುಖ್ಯತೆ ಇರುತ್ತದೆ